ಆದ್ದರಿಂದ ಮುಂದಿನ ಕೆಲವು ಲೆಕ್ಚರ್ ಗಳಲ್ಲಿ ಇಂಡಸ್ಟ್ರಿ4 0 ಮತ್ತು ಇಂಡಸ್ಟ್ರಿಯಲ್ IoT ಗೆ ಸಂಬಂಧಿಸಿದ ವಿಷಯಗಳ ಕೇಸ್ ಸ್ಟಡಿ ಗಳನ್ನು ಚರ್ಚಿಸುತ್ತೇನೆ ಇಲ್ಲಿಯವರೆಗೂ ನಾವೇನು ಮಾಡಿದ್ದೇವೆ ಎಂದರೆ IoTಯ ಮೂಲಭೂತ ಸಮಸ್ಯೆಗಳು ಮತ್ತು ಪ್ರತ್ಯೇಕವಾಗಿ ನೆಟ್ವರ್ಕಿಂಗ್ ವಿಷಯಗಳು ಸೆನ್ಸಿಂಗ್ ನೆಟ್ವರ್ಕಿಂಗ್ ಆಕ್ಚುಯೆಶನ್ ಮತ್ತು ಮುಂತಾದವು ಗಳನ್ನ ಗಮನಿಸಿದ್ದೇವೆ ನಂತರ ಅದರ ವ್ಯವಹಾರಿಕ ವಿಷಯಗಳು ಮತ್ತು ಮುಖ್ಯವಾಗಿ IIoTಯ ನೆಟ್ವರ್ಕಿಂಗ್ ಸಮಸ್ಯೆಗಳಿಗೆ ಸಂಬಂಧಿಸಿದ ಕೆಲವು ಪ್ರಮುಖ ತಾಂತ್ರಿಕ ವಿಷಯಗಳನ್ನು ನಾವು ನೋಡಿದ್ದೇವೆ ಹಾಗಾಗಿ ಎಫಿಷಿಯೆನ್ಸಿಯ ಕಡೆಗೆ ಮುನ್ನುಗ್ಗುತ್ತಿರುವ ಈ ತಂತ್ರಜ್ಞಾನಗಳನ್ನು ಹೇಗೆ ಉದ್ಯಮಗಳಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬುವುದನ್ನು ಅರ್ಥಮಾಡಿಕೊಳ್ಳುವುದು ಈಗ ತುಂಬಾ ಪ್ರಮುಖವಾದದ್ದು ಆದ್ದರಿಂದ ಮೊದಲಿಗೆ ಕೇಸ್ ಸ್ಟಡಿ ಅಂದರೆ ಏನು ನಾವೀಗ ಅದನ್ನ ಅರ್ಥ ಮಾಡಿಕೊಳ್ಳೋಣ ಕೇಸ್ ಸ್ಟಡಿ ಗಳು ತುಂಬಾ ಪ್ರಮುಖವಾದದ್ದು ಏಕೆಂದರೆ ಅವುಗಳು ನಿರ್ದಿಷ್ಟ ವಿಷಯಗಳ ಬಗ್ಗೆ ಆಳವಾದ ಜ್ಞಾನ ಮತ್ತು ಸ್ಪಷ್ಟತೆಯನ್ನು ಕೊಡುತ್ತವೆ ಮತ್ತು ನಮ್ಮ ಕೇಸ್ ಸ್ಟಡಿ ಯಲ್ಲಿ ನಾವು ಇಂಡಸ್ಟ್ರಿ 4 0 ಮತ್ತು ಇಂಡಸ್ಟ್ರಿಯಲ್ IoT ಮಾತಾಡುತ್ತಿದ್ದೇವೆ ಹಾಗಾಗಿ ಹಿಂದಿನ ಲಕ್ಚರ್ ಗಳಲ್ಲಿ ಯಾವುದೇ ವಿಷಯದಲ್ಲಿ ಪಡೆದ ಮೂಲಭೂತ ಜ್ಞಾನ ವನ್ನ ನಾವು ಆಳವಾಗಿ ಅರ್ಥೈಸಿಕೊಳ್ಳಬೇಕು ನಿಜವಾಗಲೂ ಅವುಗಳು ಹೇಗೆ ರಿಯಲ್ ಲೈಫಿನ ಸಮಸ್ಯೆಗಳನ್ನು ಪರಿಹರಿಸುತ್ತವೆ ಅಂದರೆ ಉದ್ಯಮಗಳನ್ನು ಮುಂದುವರಿದ ಉದ್ಯಮ ಗಳನ್ನಾಗಿ ಇಂಡಸ್ಟ್ರಿಯಲ್ ಪ್ರೋಸೆಸ್ ಗಳಾಗಿ ಮತ್ತು ಪ್ರಾಡಕ್ಟ್ ಗಳಾಗಿ ಪರಿವರ್ತಿಸಲು ಉದ್ಯಮಗಳು ಉಪಯೋಗಿಸುತ್ತಿರುವ ಇಂಡಸ್ಟ್ರಿ4 0 ಮತ್ತು IIoT ವಿಷಯ ಗಳನ್ನು ಹೇಗೆ ಅಳವಡಿಸಿಕೊಳ್ಳಬಹುದು ನೀವು ಇಂಡಸ್ಟ್ರಿಯಲ್ ಪ್ರೋಸೆಸ್ ಅನ್ನು ಪ್ರಾಡಕ್ಟ್ ನ ಗುಣಮಟ್ಟವನ್ನು ಈ ಪ್ರಾಡಕ್ಟ್ ಗಳಲ್ಲಿರುವ ಎಫಸಿಯೆನ್ಸಿಯನ್ನ ಸುಧಾರಿಸುತ್ತಿದ್ದರೆ ಈ ವಿಷಯಗಳು ಹೇಗೆ ಲೀಡ್ ಮಾಡಬಹುದು ಎಲ್ಲವೂ ಸುಧಾರಣೆಯಾಗುತ್ತದೆ ಹಾಗಾಗಿ ಈಗಿರುವ ಕೆಲವು ಕೇಸುಗಳನ್ನು ನಾವು ನೋಡಲಿದ್ದೇವೆ ಮತ್ತು ಅದನ್ನು ನಾವು ಅನುಸರಿಸಲಿದ್ದೇವೆ ಮತ್ತು ಇರುವ ಉದ್ಯಮಗಳಲ್ಲಿ ಇಂಡಸ್ಟ್ರಿ 4 0 ಅಳವಡಿಸಿಕೊಳ್ಳುವುದರ ಮೂಲಕ ಚಟುವಟಿಕೆಗಳನ್ನು ಹೇಗೆ ಸುಧಾರಿಸಬಹುದು ಎನ್ನುವುದನ್ನು ವಿಚಾರಮಾಡಲು ಪ್ರಯತ್ನಿಸೋಣ ಆದ್ದರಿಂದ ಪ್ರಮುಖವಾಗಿ ಒಂದು ಪ್ರತ್ಯೇಕವಾದ ಸಂದರ್ಭದಲ್ಲಿ ಡಾಟಾವನ್ನು ಕೂಲಂಕುಶವಾಗಿ ಪರೀಕ್ಷಿಸಲು ಕೇಸ್ ಸ್ಟಡಿ ಅನುಕೂಲಮಾಡಿಕೊಡುತ್ತದೆ ಕೇಸನ್ನು ಅರ್ಥಮಾಡಿಕೊಳ್ಳಲು ನಿರ್ದಿಷ್ಟ ಸಂದರ್ಭದ ಕೆಲವು ಪ್ರೊಸೀಜರ್ ಗಳನ್ನು ಅನುಸರಿಸಬೇಕು ಮತ್ತು ಡಾಟಾದ ಕ್ವಾಲಿಟೇಟಿವ್ ಮತ್ತು ಕ್ವಾಂಟಿಟೇಟಿವ್ ಅನಾಲಿಸಿಸ್ ಅನ್ನು ಕೇಸ್ ಸ್ಟಡಿ ನೀಡುವುದು ಹಾಗಾಗಿ ಘಟನೆಗೆ ಸಂಬಂಧಿಸಿದ ವಿವರವಾದ ಅನಾಲಿಸಿಸ್ ಮೂಲಕ ನೈಜ ವಿದ್ಯಮಾನವನ್ನ ಕೇಸ್ ಸ್ಟಡಿ ಎಕ್ಸ್ಪ್ಲೋರ್ ಮತ್ತು ಇನ್ವೆಷ್ಟಿಗೇಟ್ ಮಾಡಿತ್ತದೆ ಮತ್ತು ನಾನು ಹೇಳಿದ ಹಾಗೆ ನಮ್ಮ ಕಾಂಟೆಕ್ಸ್ಟ್ ನಲ್ಲಿ ನಾವು ರಿಯಲ್ ಲೈಫಿನ ಉದ್ಯಮ ನೈಜ ಉದ್ಯಮ ಲಾಭದಾಯಕವಾಗಿರುವ ನಿಜವಾಗಿ ಕಾರ್ಯನಿರ್ವಹಿಸುತ್ತಿರುವ ಉದ್ಯಮಗಳ ಬಗ್ಗೆ ಮಾತಾಡುತ್ತಿದ್ದೇವೆ ಆದರೆ ಅವುಗಳು ಹೇಗೆ ತಮ್ಮ ವ್ಯಾವಹಾರಿಕ ಪ್ರೊಸೆಸ್ಗಳನ್ನ ಸುಧಾರಿಸಿಕೊಳ್ಳುತ್ತವೆ ಹೇಗೆ ಎಫಿಸಿಯೆನ್ಸಿಯನ್ನ ಹೆಚ್ಚಿಸಿಕೊಳ್ಳುತ್ತವೆ ಇಂಡಸ್ಟ್ರಿ 4 0 ಮೂಲಕ ಅವುಗಳು ಉತ್ತಮ ಎಫಿಸಿಯೆನ್ಸಿಯ ವ್ಯವಹಾರಕ್ಕಾಗಿ ಹೇಗೆ ತಮ್ಮ ವ್ಯಾವಹಾರಿಕ ಪ್ರೊಸೆಸ್ಗಳನ್ನ ಸುಧಾರಿಸಿಕೊಳ್ಳುತ್ತವೆ ಹಾಗಾಗಿ ಕೇಸ್ ಸ್ಟಡಿ ಯಲ್ಲಿ ಪ್ರಮುಖವಾಗಿ ಏನಾಗುತ್ತದೆ ಎಂದರೆ ನೀವು ಪ್ರತ್ಯೇಕವಾದ ಒಂದು ಕೇಸನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಅದು ಭೌಗೋಳಿಕ ಪ್ರದೇಶ ವಾಗಿರಬಹುದು ಅಥವಾ ನಿರ್ದಿಷ್ಟ ಉದ್ಯಮಕ್ಕೆ ಸಂಬಂಧಪಟ್ಟಿದ್ದು ಇರಬಹುದು ಅದು ಕೆಲವು ವ್ಯಕ್ತಿಗಳನ್ನು ಪರಿಗಣಿಸಬಹುದು ಅಥವಾ ಯಾವುದಾದರೂ ಸಬ್ಜೆಕ್ಟ್ ಆಗಬಹುದು ಆದ್ದರಿಂದ ನೀವು ಯಾವುದರ ಬಗ್ಗೆ ನಾವು ಮಾತನಾಡುತ್ತಿದ್ದೇವೆ ಎನ್ನುವುದನ್ನು ಡಿಫೈನ್ ಮಾಡಬೇಕು ಆದ್ದರಿಂದ ಒಮ್ಮೆ ನಾವು ಸಬ್ಜೆಕ್ಟ್ ಅನ್ನು ಅಂತಿಮಗೊಳಿಸಿದ ಮೇಲೆ ಈಗಾಗಲೇ ಚಟುವಟಿಕೆಗಳು ಹೇಗೆ ನಡೆದಿವೆ ಮತ್ತು ತಂತ್ರಜ್ಞಾನದ ಪರಿಣಾಮವಾಗಿ ಈಗಾಗಲೇ ಇರುವ ಪ್ರೋಸಸ್ ಗಳನ್ನು ಹೇಗೆ ಸುಧಾರಿಸಬಹುದು ಎನ್ನುವುದನ್ನು ವಿವರವಾಗಿ ನಾವು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ ಇದು ಇಂಡಸ್ಟ್ರಿ4 0 ಮತ್ತು ಇಂಡಸ್ಟ್ರಿಯಲ್ IoT ಕಾಂಟೆಕ್ಸ್ಟ್ ನ ನಿರ್ದಿಷ್ಟ ಕಾಂಟೆಕ್ಸ್ಟ್ ನಲ್ಲಿ ಕೇಸ್ ಸ್ಟಡಿ ಗಳನ್ನು ಉಪಯೋಗಿಸುವುದರ ಒಟ್ಟು ಉದ್ದೇಶ ಆದ್ದರಿಂದ ನಾವು ನಿಮಗಾಗಿ ವಿವಿಧ ಕೇಸ್ ಸ್ಟಡಿ ಗಳನ್ನು ಸಿದ್ಧಪಡಿಸಿದ್ದೇವೆ ಈ ಒಂದು ಕೋರ್ಸಿನಲ್ಲಿ ನಾವು ನಿಜವಾದ ಉದ್ಯಮಗಳ ಸಂಪರ್ಕ ಹೊಂದಿದ್ದೇವೆ ನಾವು ನೈಜ ಉದ್ಯಮ ಗಳೊಂದಿಗೆ ಸಂಪರ್ಕ ಹೊಂದಿದ್ದೇವೆ ಮತ್ತು ಈ ಉದ್ಯಮಗಳು ನಮ್ಮ ದೇಶದ ಬೇರೆ ಬೇರೆ ಭಾಗಗಳಲ್ಲಿವೆ ಪ್ರಮುಖವಾಗಿ ನಮ್ಮ ದೇಶದ ಅಂದರೆ ಭಾರತದ ಪಶ್ಚಿಮ ಭಾಗಗಳಲ್ಲಿ ಮತ್ತು ನಾವು ಅವುಗಳ ಪ್ರೋಸೆಸ್ ಗಳನ್ನು ಅರ್ಥಮಾಡಿಕೊಂಡಿದ್ದೇವೆ ಅವುಗಳಲ್ಲಿ ಏನು ಇದೆ ಏನನ್ನ ಅವುಗಳು ಪ್ರಾಕ್ಟೀಸ್ ಮಾಡುತ್ತವೆ ಎನ್ನುವುದನ್ನು ನಾವು ದಾಖಲಿಸಿಕೊಂಡಿದ್ದೇವೆ ಮತ್ತು ಇವುಗಳನ್ನು ನಿಮ್ಮ ಮುಂದಿಡಲು ನಾವು ಪ್ರಯತ್ನಿಸಿದ್ದೇವೆ ಹಾಗಾಗಿ ಬಿಜಿನೆಸ್ ಪ್ರೋಸಸ್ ಗಳನ್ನು ಸುಧಾರಿಸಲು ಇದೇ ಕೋರ್ಸಿನ ಹಲವಾರು ಲೆಕ್ಚರ್ ಗಳಲ್ಲಿನ ನೀವು ಕಲಿತ ಟೆಕ್ನಾಲಜಿ ಬಿಜಿನೆಸ್ ಗೆ ಸಂಬಂಧಪಟ್ಟ ವಿಷಯಗಳು ಅವುಗಳ ಜ್ಞಾನವನ್ನು ಹೇಗೆ ಉಪಯೋಗಿಸಬಹುದು ಎಂಬುದರ ಬಗ್ಗೆ ನೀವು ವಿಶ್ಲೇಷಿಸಲು ಪ್ರಯತ್ನಿಸಿ ಮತ್ತು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಹಾಗಾಗಿ ನೀವು ಅವುಗಳನ್ನು ಅನಲೈಜ್ ಮಾಡಬಹುದು ಆದ್ದರಿಂದ ಇದು ಅನಿವಾರ್ಯವಲ್ಲ ಮತ್ತು ಹೆಚ್ಚಿನ ಸಂದರ್ಭದಲ್ಲಿ ನಾವು ಸಂಪರ್ಕಿಸಿದ ಅಸ್ತಿತ್ವದಲ್ಲಿರುವ ಉದ್ಯಮಗಳು ನಾವು ಸಂಗ್ರಹಿಸಿದ ಡಾಟಾದಿಂದ ಏನು ದಾಖಲಿಸಿಕೊಂಡಿದ್ದೇವೆ ಎಂದರೆ ಹೆಚ್ಚಿನ ಸಂದರ್ಭದಲ್ಲಿ ಉದ್ಯಮಗಳು ಇಂಡಸ್ಟ್ರಿ4 0 ಮತ್ತು ಇಂಡಸ್ಟ್ರಿಯಲ್ IoT ಪರಿಹಾರಗಳಿಗೆ ಬೇಕಾದ ಉನ್ನತ ಗುಣಮಟ್ಟದೊಂದಿಗೆ ಸಿದ್ಧವಾಗಿಲ್ಲ ಎಂಬುದು ಕಾಣಸಿಗುತ್ತದೆ ಆದರೆ ಅಸ್ತಿತ್ವದಲ್ಲಿರುವ ತಮ್ಮ ಪ್ರೋಸೆಸ್ ಗಳನ್ನು ಸುಧಾರಿಸುವುದು ಅವಶ್ಯಕ ಎನ್ನುವುದನ್ನು ಅವುಗಳು ನಿಜವಾಗಲೂ ಅರ್ಥಮಾಡಿಕೊಳ್ಳುತ್ತವೆ ಹಾಗಾಗಿ ಈ ಆಯ್ಕೆಯ ಬಗ್ಗೆ ಅವುಗಳು ತುಂಬಾ ಉತ್ಸುಕವಾಗಿವೆ ಹಾಗೆಯೇ ಅವುಗಳಿಗೆ ಏನು ಮಾಡಬೇಕು ಎಂಬುದರ ಸ್ಪಷ್ಟ ಅರಿವಿಲ್ಲ ಆದ್ದರಿಂದ ಈ ಕಚ್ಚಾ ಬಿಜಿನೆಸ್ ಗಳನ್ನು ಮತ್ತು ನಾವು ಸಂಗ್ರಹಿಸಿದ ಅವರ ಕಚ್ಚಾ ಡಾಟಾವನ್ನು ತೆಗೆದುಕೊಂಡು ಮತ್ತು ಅವರ ಪ್ರೋಸೆಸ್ ಗಳನ್ನು ನಾವು ಹೇಗೆ ಸುಧಾರಿಸಬಹುದು ಎಂದು ನಾವೇ ಪರಿಶೀಲಿಸಿ ಅವರ ಪ್ರೋಸೆಸ್ ಗಳನ್ನು ಸುಧಾರಿಸಲು ಹೇಗೆ ಯಾವ ಸಲಹೆಗಳನ್ನು ಕೊಡಬಹುದು ಮತ್ತು ಆ ಸಲಹೆಗಳನ್ನು ಅಳವಡಿಸಿಕೊಳ್ಳುವುದು ಬಿಡುವುದು ಅವರಿಗೆ ಬಿಟ್ಟ ವಿಚಾರ ಆದರೆ ಈ ವಿಷಯಗಳನ್ನು ನಾವು ಪರಿಶೀಲಿಸಬಹುದು ಮತ್ತು ನಾವು ಇಂಡಸ್ಟ್ರಿ4 0 ಮತ್ತು ಇಂಡಸ್ಟ್ರಿಯಲ್ IoT ಟೆಕ್ನಾಲಜಿಕಲ್ ಮತ್ತು ಬಿಜಿನೆಸ್ ಸಲ್ಯೂಷನ್ಸ್ ಆಯ್ಕೆಯ ಬಗ್ಗೆ ಅವರಿಗೆ ಪ್ರೆಸ್ಕ್ರಿಪ್ಷನ್ ಕೊಡಬಹುದು ಹಾಗಾಗಿ ನಾವು ಭೇಟಿ ಮಾಡಿದ ಈ ಕೆಲವು ಉದ್ಯಮಗಳಲ್ಲಿ ಹಾಲಿನ ಪ್ರೊಸೆಸಿಂಗ್ ಮತ್ತು ಪ್ಯಾಕೇಜಿಂಗ್ ಉದ್ಯಮ ಕೆಲವು ಮ್ಯಾನುಫ್ಯಾಕ್ಚರಿಂಗ್ ಉದ್ಯಮಗಳನ್ನು ನಾವು ಭೇಟಿಯಾಗಿದ್ದೇವೆ ಎಲ್ಲಾ ಉದ್ಯಮಗಳ ಬಗ್ಗೆ ಮುಂದಿನ ಕೆಲವು ಲೆಕ್ಚರ್ ಗಳಲ್ಲಿ ನಿಮಗೆ ನಾನು ವಿವಿಧ ಕೇಸ್ ಸ್ಟಡಿ ಗಳನ್ನು ತೋರಿಸಲಿದ್ದೇನೆ ಅವರು ಏನು ಮಾಡುತ್ತಾರೆ ಎನ್ನುವ ವಿಡಿಯೋ ರೆಕಾರ್ಡಿಂಗ್ ನಮ್ಮಲ್ಲಿದೆ ನಿಜವಾಗಲೂ ಏನು ನಡೆಯುತ್ತದೆ ಎಂದು ನೀವು ನೋಡಲು ನಾವು ಡಾಟಾವನ್ನು ಸಂಗ್ರಹಿಸಿದ್ದೇವೆ ಮತ್ತು ಈ ಹಾಲಿನ ಪ್ರೋಸಸಿಂಗ್ ಮತ್ತು ವಿವಿಧ ತರಹದ ಮ್ಯಾನುಫ್ಯಾಕ್ಚರಿಂಗ್ ಉದ್ಯಮಗಳು ಮತ್ತು ಮುಂತಾದವು ಗಳಿಗೂ ಮೀರಿದ್ದು ನಮ್ಮಲ್ಲಿದೆ ನಮ್ಮ ಸಂಸ್ಥೆಯ ಸ್ಟೇಟ್ ಆಫ್ ದಿ ಆರ್ಟ್ ಪ್ರಯೋಗಾಲಯಗಳ ಬಗ್ಗೆಯೂ ಕೇಸುಗಳನ್ನು ನಾವು ನಿಮಗೆ ಕೊಟ್ಟಿದ್ದೇವೆ ಸ್ಟೀಲ್ ಟೆಕ್ನೋಲಜಿ ಪ್ರಯೋಗಾಲಯ ಹಾಗಾದರೆ ಅವರು ಏನು ಮಾಡುತ್ತಿದ್ದಾರೆ ಆದ್ದರಿಂದ ಅವರಲ್ಲಿ ಪ್ರತ್ಯೇಕವಾಗಿ ವೆಲ್ಡಿಂಗ್ ವೆಲ್ಡಿಂಗ್ ಯಂತ್ರೋಪಕರಣಗಳಿಗೆ ಸಂಬಂಧಿಸಿದಂತೆ ತುಂಬಾ ಸುಧಾರಿಸಿದ ಸೌಲಭ್ಯವಿದೆ ಹಾಗಾದರೆ ಅವರು ಹೇಗೆ ಉಪಯೋಗಿಸುತ್ತಿದ್ದಾರೆ ಅವರು ಹೇಗೆ ಇಂಡಸ್ಟ್ರಿಯಲ್ IoT ಸಲ್ಯೂಷನ್ಸ್ ಗಳನ್ನು ಅಳವಡಿಸಿಕೊಳ್ಳುವುದರ ಕಡೆಗೆ ತಮ್ಮನ್ನು ತಾವೇ ಹಂತಹಂತವಾಗಿ ಪರಿವರ್ತಿಸಿ ಕೊಳ್ಳುತ್ತಿದ್ದಾರೆ ನೀವು ಅದನ್ನು ನೋಡಲಿದ್ದೀರಿ ನಾನು ಇಲ್ಲಿ ಪಾಠಮಾಡುವ ಕೋರ್ಸಿಗೆ ಒಳಪಡುವ ಕೆಲವು ವಿದ್ಯಾರ್ಥಿ ಪ್ರಾಜೆಕ್ಟ್ ಗಳನ್ನು ಕೆಲವು ವಿದ್ಯಾರ್ಥಿಗಳ ಮಿನಿ ಪ್ರಾಜೆಕ್ಟ್ ಗಳನ್ನು ಸಹ ನೀವು ನೋಡಲಿದ್ದೀರಿ ನಾನು ಪಾಠಮಾಡುವ ಸೆಮಿಸ್ಟರ್ ಕೋರ್ಸಿನಲ್ಲಿ ಈ ಕೆಲವು ಮಿನಿ ಪ್ರಾಜೆಕ್ಟ್ ನಿಮಗೆ ನೀವು ಹೇಗೆ ಈ ಸಣ್ಣ ಸಣ್ಣ ಬಿಲ್ಡಿಂಗ್ ಬ್ಲಾಕ್ ಗಳ ಉಪಯೋಗದಿಂದ ಹಂತಹಂತವಾಗಿ ನೀವು ಹೇಗೆ ಬಿಲ್ಡ್ ಮಾಡಬಹುದು ಹೇಗೆ ನೀವು ಹಂತ ಹಂತವಾಗಿ ಬಿಲ್ಡ್ ಮಾಡಬಹುದು ಮತ್ತು ಕೊಟ್ಟಂತಹ ಕೆಲವು ಉದ್ಯಮಗಳನ್ನು ಪ್ರೆಸ್ಕ್ರಿಪ್ಷನ್ ತರಹ ಹೇಗೆ ಪರಿವರ್ತಿಸಬಹುದು ಇವುಗಳನ್ನು ಇಂಡಸ್ಟ್ರಿ4 0 ಕಡೆಗೆ ಹೇಗೆ ಟ್ರಾನ್ಸ್ ಫಾರ್ಮ್ ಮಾಡಬಹುದು ಎನ್ನುವುದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಬಹುದು ಮತ್ತು ಕೊನೆಯದಾಗಿ ನಾನು ಏನು ಹೇಳಬಯಸುತ್ತೇನೆ ಅಂದರೆ ನಮ್ಮ ಸಂಸ್ಥೆಯಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ವರ್ಚುವಲ್ ರಿಯಾಲಿಟಿ ಪ್ರಯೋಗಾಲಯ ವಿದೆ ಅದಕ್ಕೆ ನಾನು ಕೂಡ ಸದಸ್ಯ ಮತ್ತು ನಾವೆಲ್ಲ ಜೊತೆಯಾಗಿ ಅದನ್ನು ಸಿದ್ಧಪಡಿಸಿದ್ದೇವೆ ಮತ್ತು ಈ ಪ್ರಯೋಗಾಲಯದಲ್ಲಿ ವರ್ಚುವಲ್ ರಿಯಾಲಿಟಿ ಯಂತ್ರೋಪಕರಣಗಳು ಇವೆ ಇಂಡಸ್ಟ್ರಿ4 0 ಸಲುವಾಗಿ ಟ್ರಾನ್ಸ್ಫರ್ ಮೇಷನ್ ಪ್ರೋಸಸ್ ನತ್ತ ಹೇಗೆ ಉಪಯೋಗಿಸಲಾಗುತ್ತದೆ ಎನ್ನುವುದರ ಬಗ್ಗೆ ವರ್ಚುವಲ್ ರಿಯಾಲಿಟಿ ಪ್ರಯೋಗಾಲಯದ ಮೂಲಕ ವರ್ಚುವಲ್ ಟೂರ್ ಅನ್ನು ನಾವು ನೋಡಲಿದ್ದೇವೆ ಆದ್ದರಿಂದ ನೈಜ ಉದ್ಯಮಗಳಲ್ಲಿ ಏನಾಗುತ್ತದೆ ಅನ್ನೋದನ್ನ ಮತ್ತು ಮತ್ತು ಅವುಗಳ ಪ್ರೋಸಸ್ ಗಳನ್ನು ನಾವು ಹೇಗೆ ಪರಿವರ್ತಿಸಬಹುದು ಅವುಗಳ ಈಗಿರುವ ಪ್ರೋಸೆಸ್ ಗಳನ್ನು ಹೇಗೆ ಸುಧಾರಿಸಬಹುದು ಎನ್ನುವುದನ್ನು ನೀವು ಸರಿಯಾಗಿ ಅರ್ಥಮಾಡಿಕೊಳ್ಳಲಿ ಎಂದು ನಾವು ವಿವಿಧ ಸಮೃದ್ಧ ಕಂಟೆಂಟ್ ಅನ್ನು ಮತ್ತು ವಿವಿಧ ಪ್ರಯೋಗಾಲಯಗಳನ್ನು ತಯಾರಿಸಿದ್ದೇವೆ ಹಾಗಾಗಿ ಮುಂದಿನ ಕೆಲವು ಲೆಕ್ಚರ್ ಗಳಲ್ಲಿ ಈ ಪ್ರತಿಯೊಂದು ಕೇಸ್ ಸ್ಟಡಿಗಳನ್ನು ನೀವು ಗಮನಿಸುವಾಗ ಹಿಂದಿನ ಲಕ್ಷಗಳಲ್ಲಿ ನೀವು ಕಲಿತಂತಹ ಫಂಡಮೆಂಟಲ್ಸ್ ಅಪ್ಲಿಕೇಶನ್ಸ್ ತಂತ್ರಜ್ಞಾನಗಳು ಟೆಕ್ನಾಲಜಿಕಲ್ ಸಲ್ಯೂಷನ್ಸ್ ಬಿಸಿನೆಸ್ ಸಲ್ಯೂಷನ್ಸ್ ಮತ್ತು ಮುಂತಾದವುಗಳು ಬಿಸಿನೆಸ್ ಆರ್ಕಿಟೆಕ್ಚರ್ ಮತ್ತು ಮುಂತಾದವುಗಳ ಆಧಾರದ ಮೇಲೆ ಅಸ್ತಿತ್ವದಲ್ಲಿರುವ ಪ್ರೋಸಸ್ ಗಳನ್ನು ಇಂಡಸ್ಟ್ರಿ 4 0 ಮತ್ತು ಇಂಡಸ್ಟ್ರಿಯಲ್ IoT ಅಳವಡಿಸಿಕೊಳ್ಳುವ ನಿಟ್ಟಿನಲ್ಲಿ ನೀವು ಯಾವ ಪರಿವರ್ತನೆಯನ್ನು ಸೂಚಿಸಬಹುದು ಎಂಬುದನ್ನು ದಯವಿಟ್ಟು ಆಲೋಚಿಸಿ ನಾವು ಚರ್ಚಿಸಿದ ಈಗಾಗಲೇ ಇರುವ ಜ್ಞಾನವನ್ನು ಹೇಗೆ ನೀವು ಉಪಯೋಗಿಸಬಹುದು ಅವುಗಳ ಪ್ರೋಸೆಸ್ ಗಳನ್ನು ಹೇಗೆ ನೀವು ಸುಧಾರಿಸಬಹುದು ಎನ್ನುವುದನ್ನು ನಾವು ನಿಮಗೆ ಹಿಂದಿನ ಲೆಕ್ಚರ್ ಗಳಲ್ಲಿ ಕಲಿಸಿದ್ದೇವೆ ಹಾಗಾಗಿ ಒಂದು ವಿಷಯ ನೆನಪಿರಲಿ ಎಲ್ಲವೂ ಅಲ್ಲದಿದ್ದರೂ ಬಹುತೇಕ ಉದ್ಯಮಗಳು ಇನ್ನು ಅಲ್ಲಿಲ್ಲ ಅವುಗಳು ಪ್ರಯತ್ನಿಸುತ್ತಿವೆ ಸುಧಾರಣೆಯ ಕಡೆಗೆ ಅವುಗಳು ಪರಿಶ್ರಮಿಸುತ್ತಿವೆ ಮತ್ತು ಬಹಳಷ್ಟು ಸಂದರ್ಭದಲ್ಲಿ ಅವುಗಳಿಗೆ ನಿಜವಾಗಲೂ ಏನು ಮಾಡಬೇಕು ಎಂಬುದು ತಿಳಿಯುವುದಿಲ್ಲ ಹಾಗಾಗಿ ಅಸ್ತಿತ್ವದಲ್ಲಿ ಇರುವುದನ್ನು ಅನಲೈಜ್ ಮಾಡಿ ಮತ್ತು ಅವುಗಳಿಗೆ ಪ್ರೆಸ್ಕ್ರಿಪ್ಷನ್ ತಯಾರಿಸಲು ಇದು ನಮಗೆ ಸದಾವಕಾಶ ಆದ್ದರಿಂದ ನೀವು ಇದನ್ನು ಆ ರೀತಿ ತೆಗೆದುಕೊಳ್ಳಿ ಮುಂದಿನ ಕೆಲವು ಲೆಕ್ಚರ್ ಗಳಲ್ಲಿ ನಾವು ನಿಮಗೆ ತೋರಿಸುವ ಕೇಸ್ ಸ್ಟಡಿ ಗಳು ರೆಕಾರ್ಡ್ ಮಾಡಿದ ಕಂಟೆಂಟ್ ಇಂಡಸ್ಟ್ರಿ4 0 ಇಂಡಸ್ಟ್ರಿಯಲ್ IoT ಸಲುವಾಗಿ ಸುಧಾರಿತ ತಂತ್ರಜ್ಞಾನಗಳನ್ನು ಈಗಾಗಲೇ ಹೊಂದಿವೆಯೆಂದು ಗ್ರಹಿಸ ಬೇಡಿ ಅದನ್ನ ಅವುಗಳು ಇನ್ನು ಹೊಂದಿಲ್ಲ ಅವುಗಳು ಇನ್ನು ಆ ಮಟ್ಟಕ್ಕಿಲ್ಲ ಆದರೆ ಏನು ಮಾಡಬಹುದೆಂದರೆ ಆ ದೃಷ್ಠಿಕೋನದಿಂದ ನಾವು ಕಂಟೆಂಟ್ ಅನ್ನು ಅನಲೈಜ್ ಮಾಡಬಹುದು ಹಾಗಾಗಿ ನಾವು ಮುಂದೆ ತೋರಿಸಲಿರುವ ವೀಡಿಯೊಗಳ ಮೂಲಕ ಏನಾಗುತ್ತಿದೆ ಎನ್ನುವುದನ್ನ ನಿಜವಾಗಲು ನಾವು ಮೊದಲಿಗೆ ತಿಳಿದುಕೊಳ್ಳುವುದು ಅವಶ್ಯಕ ಮೊದಲು ಅವರ ಅಸ್ತಿತ್ವದಲ್ಲಿರುವ ಪ್ರೊಸೆಸ್ಗಳನ್ನ ಅರ್ಥಮಾಡಿಕೊಳ್ಳುವುದು ಮತ್ತು ಅಸೆಸ್ ಮಾಡುವುದು ಅವಶ್ಯಕ ಎನ್ನುವುದನ್ನ ನೀವು ಮೊದಲು ತಿಳಿದುಕೊಳ್ಳಬೇಕು ನಂತರ ಇದನ್ನ ಅಳವಡಿಸಿಕೊಳ್ಳುವ ಸಲುವಾಗಿ ಕೆಲವು ಟಾರ್ಗೆಟ್ ಆಬ್ಜೆಕ್ಟಿವ್ಗಳನ್ನ ಸಿದ್ಧಪಡಿಸಿ ಟಾರ್ಗೆಟ್ ಆಬ್ಜೆಕ್ಟಿವ್ಗಳನ್ನ ಸಿದ್ಧಪಡಿಸಿ ಮತ್ತು ನಂತರ ಟ್ರಾನ್ಸ್ಫರ್ ಮೇಷನ್ ಚಟುವಟಿಕೆಗಳು ನಡೆಯಲೇಬೇಕು ಆದ್ದರಿಂದ ಟ್ರಾನ್ಸ್ಫರ್ ಮೇಷನ್ ಸ್ವತಃ ಪ್ರಾಜೆಕ್ಟ್ ಆಗಿದೆ ಆದ್ದರಿಂದ ಬಜೆಟ್ ಶೆಡ್ಯೂಲ್ ಮತ್ತು ಮುಂತಾದವುಗಳ ನಿರ್ಬಂಧಗಳ ಹಿನ್ನಲೆಯಲ್ಲಿ ಸರಿಯಾದ ಆಬ್ಜೆಕ್ಟಿವ್ ಗಳನ್ನ ಸಿದ್ಧಪಡಿಸಲು ಯಾವೆಲ್ಲ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಿನ ಆಬ್ಜೆಕ್ಟಿವ್ಗಳು ಯಾವೆಲ್ಲ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟಿನ ವಿಷಯಗಳನ್ನ ಪರಿಗಣಿಸಬೇಕು ಹಾಗಾಗಿ ಅವುಗಳಿಗೆ ನೀವು ಹೆಗೆ ಆಬ್ಜೆಕ್ಟಿವ್ಗಳನ್ನ ಸಿದ್ಧಪಡಿಸಬಹುದು ನಂತರ ನೀವು ಕೊನೆಯದಾಗಿ ಯೋಚಿಸಿ ಸೆನ್ಸರ್ ಗಳ ಆಕ್ಚುಯೆಟರ್ ಗಳ ನೆಟ್ವರ್ಕಗಳ ಬಗ್ಗೆ ನೀವು ಏನೆಲ್ಲಾ ಕಲಿತಿದ್ದೀರೊ ಅದು ಇಂಡಸ್ಟ್ರಿ4 0ಯ ವೈಶಿಷ್ಟ್ಯ ಕನೆಕ್ಟಿವಿಟಿ ವಿವಿಧ ಯಂತ್ರೋಪಕರಣಗಳನ್ನ ಕನೆಕ್ಟ್ ಮಾಡುವುದು ವಿವಿಧ ಆಬ್ಜೆಕ್ಟ್ಗಳನ್ನ ಕನೆಕ್ಟ್ ಮಾಡುವುದು ಒಂದು ಉದ್ಯಮ ಇನ್ನೊಂದು ಉದ್ಯಮದ ಜೊತೆಗೆ ಒಂದೇ ಉದ್ಯಮದ ಒಳಗಡೆ ವಿವಿಧ ಯಂತ್ರಗಳನ್ನ ಸಾದನಗಳನ್ನ ತಂತ್ರಜ್ಞಾನಗಳನ್ನ ಜನರನ್ನ ಪ್ರೊಸೆಸ್ಗಳನ್ನ ಮತ್ತು ಮುಂತಾದವುಗಳು ಸಂಪೂರ್ಣ ಕನೆಕ್ಟಿವಿಟಿಯನ್ನು ನೀವು ಹೇಗೆ ಸುಧಾರಿಸುತ್ತೀರಿ ಆದ್ದರಿಂದ ಇದು ತುಂಬಾ ಮಹತ್ವವಾದದ್ದು ಆದ್ದರಿಂದ ನಾವು ಏನು ಮಾಡಬೇಕೆಂದರೆ ವಿಷಯಗಳನ್ನು ಮತ್ತು ಇಂಟರ್ ಆಪರೆಬಲಿಟಿ ಸಹ ಅರ್ಥಮಾಡಿಕೊಳ್ಳಬೇಕು ಈಗಾಗಲೇ ಅಸ್ತಿತ್ವದಲ್ಲಿ ಇರುವುದನ್ನು ಅಸ್ತಿತ್ವದಲ್ಲಿರುವ ಪ್ರೊಸೆಸ್ಗಳನ್ನ ಸಂಪೂರ್ಣವಾಗಿ ತೆಗೆದುಹಾಕಿ ಮತ್ತೆ ಹೊಸದಾಗಿ ಮೊದಲಿನಿಂದ ಬಿಲ್ಡ್ ಮಾಡುವುದು ಒಳ್ಳೆಯದಲ್ಲ ಅದರಲ್ಲಿ ಅರ್ಥವಿಲ್ಲ ಹಾಗಾದರೆ ಅಸ್ತಿತ್ವದಲ್ಲಿರುವ ತಂತ್ರಜ್ಞಾನಗಳು ಮತ್ತು ಪ್ರೊಸೆಸ್ಗಳನ್ನ ಸುಧಾರಿಸಲಿರುವ ಸೂಚಿಸಿದ ತಂತ್ರಜ್ಞಾನಗಳ ನಡುವೆ ಇಂಟರ್ ಆಪರೆಬಲಿಟಿ ಪರಿಹಾರದ ತರಹ ವರ್ತಿಸುವ ಪರಿಹಾರವನ್ನು ನೀವು ಹೇಗೆ ಪಡೆಯುತ್ತೀರಿ ಆದ್ದರಿಂದ ಅಟೋಮೇಶನ್ ಸಂಪೂರ್ಣ ಅಟೋಮೇಶನ್ ನಾವು ಹೊಂದಬೇಕು ಮನುಷ್ಯನ ಹಸ್ತಕ್ಷೇಪ ಕಡಿಮೆಯಿರುವ ಅಥವಾ ಇಲ್ಲದಿರುವ ಸಂಪೂರ್ಣವಾಗಿ ಕನೆಕ್ಟ್ ಆದ ಸಂಪೂರ್ಣವಾಗಿ ಆಟಾನಮಸ್ ಸಿಸ್ಟಮ್ ಗಳ ಸಲುವಾಗಿ ನಾವು ಪರಿಶ್ರಮಿಸಬೇಕು ಹಾಗಾದರೆ ಆಟೋಮೇಟೆಡ್ ಫಾಲ್ಟ್ ಡಿಟೆಕ್ಷನ್ ಆಟೋಮೇಟೆಡ್ ಮೆಂಟೇನೆನ್ಸ್ ಗಳ ಸಮಸ್ಯೆಗಳನ್ನು ಗಮನಿಸುತ್ತಿರು ವಾಗ ನಾವು ಅದನ್ನ ಹೇಗೆ ಮಾಡಲಿದ್ದೇವೆ ಫೀಡ್ ಬ್ಯಾಕ್ ಕಂಟ್ರೋಲ್ ಫೀಡ್ಬ್ಯಾಕ್ ಕಂಟ್ರೋಲ್ ತುಂಬಾ ಪ್ರಾಥಮಿಕ ವಾದದ್ದು ಹಾಗಾಗಿ ಮುಖ್ಯವಾಗಿ ಏನಾಗುತ್ತದೆಂದರೆ ಯಾವುದೋ ಒಂದು ಯಂತ್ರ ಕೆಲಸ ಮಾಡುತ್ತಿದೆ ಅಂತ ಅಂದುಕೊಳ್ಳೋಣ ನಂತರ ಏನು ಮಾಡಬೇಕೆಂದರೆ ಪ್ರಸ್ತುತ ವಾದಂತಹ ಕೆಲವು ಸೆನ್ಸರ್ ಗಳ ಸಹಾಯದಿಂದ ನೀವು ಡಾಟಾವನ್ನು ಸಂಗ್ರಹ ಮಾಡಿ ನಂತರ ಸೆನ್ಸರ್ ಗಳ ಆಧಾರದ ಮೇಲೆ ನೀವು ಸಂಗ್ರಹಿಸಿದ ಡಾಟಾವನ್ನು ನೆಟ್ವರ್ಕ್ ಮೂಲಕ ಕಳಿಸಬೇಕು ಡಾಟಾ ಅನಲಿಟಿಕ್ಸ್ ಅನ್ನು ಅನಲೈಜ್ ಮಾಡುವುದು ತುಂಬಾ ಪ್ರಮುಖವಾದದ್ದು ಹಾಗೆಯೇ ಡಾಟಾವನ್ನು ಅನಲೈಜ್ ಮಾಡಿ ಮತ್ತು ಅನಾಲಿಸಿಸ್ ಫಲಿತಾಂಶದ ಆಧಾರದ ಮೇಲೆ ನೀವು ಫೀಡ್ ಬ್ಯಾಕ್ ಸಂದೇಶವನ್ನು ಯಂತ್ರಕ್ಕೆ ಹಿಂತಿರುಗಿಸಿ ಉದಾಹರಣೆಗೆ ಯಂತ್ರ ಪಡೆದ ಫೀಡ್ ಬ್ಯಾಕ್ ಸಿಗ್ನಲ್ ಆಧಾರದ ಮೇಲೆ ಈಗಾಗಲೇ ಮಾಡುತ್ತಿರುವುದನ್ನು ಯಂತ್ರ ಸುಧಾರಿಸಿಕೊಳ್ಳುತ್ತ ದೆ ತನ್ನಿಂದ ಈಗಾಗಲೇ ಮಾಡಲ್ಪಡುವ ಕೆಲಸವನ್ನು ಸುಧಾರಿಸಿಕೊಳ್ಳಲು ಆದ್ದರಿಂದ ಸೆನ್ಸಿಂಗ್ ಅಕ್ಚುಯೆಷನ್ ಕನ್ನೆಕ್ಟಿವಿಟಿ ನಂತರ ಅನಲಿಟಿಕ್ಸ್ ಮತ್ತು ಫೀಡ್ಬ್ಯಾಕ್ ಕಂಟ್ರೋಲ್ ಎಲ್ಲವನ್ನು ಒಟ್ಟಾರೆಯಾಗಿ ಪರಿಗಣಿಸಿದರೆ ಇದು ಸರಿಯಾಗಿ ಕಟ್ಟಿದ ಲೂಪ್ ಮತ್ತು ಎಲ್ಲವೂ ಒಂದು ವಿಷಯ ನೆನಪಿಟ್ಟುಕೊಳ್ಳಿ ಎಲ್ಲವೂ ಕನೆಕ್ಟ್ ಆಗಿರುತ್ತವೆ ಮತ್ತು ಅದಕ್ಕಾಗಿಯೇ ಮನುಷ್ಯನ ಹಸ್ತಕ್ಷೇಪ ಕಡಿಮೆ ಅಥವಾ ಮನುಷ್ಯನ ಹಸ್ತಕ್ಷೇಪ ಇಲ್ಲದಿರಬೇಕು ಎಂದು ನಾನು ಮೊದಲು ಹೇಳಿದ್ದು ಹಾಗಾಗಿ ಪ್ರತಿಯೊಂದು ಕೇಸ್ ಸ್ಟಡಿಗೆ ನನ್ನ ಸಲಹೆ ಏನೆಂದರೆ ನೀವು ಹಿಂದಿನ ಲೆಕ್ಚರ್ ಗಳಲ್ಲಿ ಏನೆಲ್ಲವನ್ನು ಕಲಿತಿದ್ದೀರಾ ಅದರ ಬಗ್ಗೆ ಆಲೋಚಿಸಬೇಕು ನಾವು ಪ್ರಸ್ತುತಪಡಿಸುವ ಪ್ರತಿಯೊಂದು ಕೇಸ್ ಬಗ್ಗೆ ಆಲೋಚಿಸಿ ಅವುಗಳು ಎದುರಿಸುವ ಸಮಸ್ಯೆಗಳನ್ನು ಪರಿಹರಿಸಲು ಯಾವ ಸೆನ್ಸರ್ ಗಳು ಬೇಕಾಗಬಹುದು ಯಾವ ಸೆನ್ಸರ್ ಗಳು ಬೇಕಾಗಬಹುದು ಯಾಕೆಂದರೆ ಸೆನ್ಸರ್ ಗಳು ಈ ಯಂತ್ರಗಳಲ್ಲಿ ಈ ಪ್ರೀ ಪ್ರೋಸೆಸ್ ಗಳಲ್ಲಿ ಬಿಜಿನೆಸ್ ಮುಂತಾದವುಗಳಲ್ಲಿ ಏನು ನಡೆಯುತ್ತಿದೆ ಎನ್ನುವ ಕಚ್ಚಾ ಡಾಟಾದ ಕನೆಕ್ಟರ್ ಗಳಾಗುತ್ತವೆ ಯಾವ ಅಕ್ಚುಯೆಟರ್ ಗಳು ಬೇಕಾಗುವವು ಸೆನ್ಸ್ಡ್ ಡಾಟಾವನ್ನು ಮತ್ತು ಅಕ್ಚುಯೆಟರ್ ಗಳಿಗೆ ಸಿಗ್ನಲ್ ಗಳನ್ನು ಸಹ ಮತ್ತು ಮುಂತಾದವುಗಳನ್ನು ಕಳುಹಿಸಲು ಯಾವ ನೆಟ್ವರ್ಕ್ ಗಳನ್ನು ನಿಯೋಜಿಸಬಹುದು ಆದ್ದರಿಂದ ಯಾವ ನೆಟ್ವರ್ಕ್ ಬಹಳಷ್ಟು ಕೇಸುಗಳಲ್ಲಿ ನಾವು ಮಾತನಾಡುತ್ತಿರುವುದು ಒಂದು ನೆಟ್ವರ್ಕ್ ಬಗ್ಗೆ ಅಲ್ಲ ಎನ್ನುವುದನ್ನು ನೀವು ಕಂಡುಕೊಳ್ಳುವಿರಿ ಅದು ಸಿಸ್ಟಮ್ ನ ವಿವಿಧ ಭಾಗಗಳ ಬೇರೆ ಬೇರೆ ನೆಟ್ವರ್ಕ್ ಗಳ ಸಮೂಹ ಹಾಗಾಗಿ ಹೇಗೆ ಈ ಬೇರೆ ಬೇರೆ ನೆಟ್ವರ್ಕ್ ಗಳು ಬೇರೆ ಬೇರೆ ಸ್ಟ್ಯಾಂಡರ್ಡ್ ಗಳನ್ನ ಅನುಸರಿಸುವ ಬೇರೆ ಬೇರೆ ಪ್ರೋಟೋಕಾಲ್ ಗಳನ್ನು ಅನುಸರಿಸುವ ಮತ್ತು ಮುಂತಾದವುಗಳು ಹೇಗೆ ಇವುಗಳು ಜೊತೆಗೂಡಿ ಕಾರ್ಯನಿರ್ವಹಿಸುತ್ತವೆ ಆದ್ದರಿಂದ ಇದೇ ಕಾರಣಕ್ಕಾಗಿ ಇಂಟರ್ ಆಪರೆಬಲಿಟಿ ಪ್ರಮುಖವಾಗುತ್ತದೆ ಯಂತ್ರಗಳಿಗೆ ಸಂಬಂಧಪಟ್ಟಂತೆ ಇಂಟರ್ ಆಪರೆಬಲಿಟಿ ಡಿವೈಸ್ ಲೆವೆಲ್ಲಿನ ಇಂಟರ್ ಆಪರೆಬಲಿಟಿ ಸ್ಟ್ಯಾಂಡರ್ಡ್ ಲೆವೆಲ್ಲಿನ ಇಂಟರ್ ಆಪರೆಬಲಿಟಿ ಪ್ರೋಟೋಕಾಲ್ ಲೆವೆಲ್ಲಿನ ಇಂಟರ್ ಆಪರೆಬಲಿಟಿ ಮುತ್ತು ಅಪ್ಲಿಕೇಶನ್ ಲೆವೆಲ್ಲಿನ ಇಂಟರ್ ಆಪರೆಬಲಿಟಿ ಕೂಡ ಹಲವು ವಿವಿಧ ಬಗೆಯ ಅಪ್ಲಿಕೇಶನ್ ಗಳು ಹೇಗೆ ಪರಸ್ಪರ ಹೊಂದಾಣಿಕೆ ಮಾಡಿಕೊಳ್ಳುತ್ತದೆ ಮತ್ತು ನೀವೇ ಯೋಚಿಸಿ ಆಟೋಮೇಟೆಡ್ ಫಾಲ್ಟ್ ಡಿಟೆಕ್ಷನ್ ಆಟೋಮೇಟೆಡ್ ಮೆಂಟೇನೆನ್ಸ್ ಆಟೋಮೇಟೆಡ್ ಆದ ಯಾವುದೇ ಇರಲಿ ಅದರ ಬಗ್ಗೆ ನಿಮಗೆ ಅಸ್ತಿತ್ವದಲ್ಲಿರುವ ತಮ್ಮ ಪ್ರೋಸೆಸ್ ಗಳನ್ನು ಸುಧಾರಣೆ ಮಾಡುತ್ತದೆ ಎಂದು ನಿಮಗೆ ಅನಿಸಿದರೆ ಮತ್ತು ಅದರಿಂದ ಆರ್ಥಿಕತೆಯು ಸುಧಾರಣೆಯಾಗುತ್ತದೆ ಅದೇ ಕಾರಣಕ್ಕಾಗಿಯೇ ಅವುಗಳು ಇಂಡಸ್ಟ್ರಿ4 0 ಮತ್ತು IIoT ಸಲ್ಯೂಷನ್ ಗಳನ್ನು ಅಳವಡಿಸಿಕೊಳ್ಳಲು ಪರಿಶ್ರಮಿಸುತ್ತವೆ ಆದ್ದರಿಂದ ಅದನ್ನು ಗಮನದಲ್ಲಿಟ್ಟುಕೊಂಡು ನೀವು ಪರಿಚಯಿಸುವ ನೀವು ಸೂಚಿಸುವ ಯಾವುದೇ ತಂತ್ರಜ್ಞಾನದ ಪರಿಚಯ ಹಾಗಾಗುವುದಿಲ್ಲ ಅವುಗಳ ಸಮಸ್ಯೆ ಏನು ಎಂಬುದರ ಬಗ್ಗೆ ಯೋಚಿಸಿ ಈಗಾಗಲೇ ನಿಮಗೆ ಇಂಡಸ್ಟ್ರಿ4 0 ಮತ್ತು IIoT ಗಳ ಬಗ್ಗೆ ಏನು ತಿಳಿದಿದೆ ಎನ್ನುವುದರ ಬಗ್ಗೆ ಯೋಚಿಸಿ ಮತ್ತು ಅಸ್ತಿತ್ವದಲ್ಲಿರುವ ಈ ವಿಷಯಗಳು ತಮ್ಮ ಪ್ರೋಸೆಸ್ ಗಳನ್ನು ಸುಧಾರಿಸಬಹುದು ಆದರೆ ಹೇಗೆ ಎಂದು ಯೋಚಿಸಿ ಮತ್ತು ಯಾವ ಪ್ರೆಸ್ಕ್ರಿಪ್ಷನ್ ಅವುಗಳನ್ನು ತಲುಪಬಹುದು ತದನಂತರ ಅವುಗಳಿಗೆ ನಾವು ಕೊಟ್ಟಂತಹ ಸಲಹೆಗಳನ್ನು ಅಳವಡಿಸಿಕೊಳ್ಳುವ ವಿಚಾರವನ್ನು ನಾವು ಅವುಗಳಿಗೆ ಬಿಟ್ಟುಬಿಡೋಣ ಆದ್ದರಿಂದ ಆ ಭಾಗವನ್ನು ನಾವು ಬಿಟ್ಟುಬಿಡೋಣ ಅದು ಈ ನಿರ್ದಿಷ್ಟ ಕೋರ್ಸಿಗೆ ಒಳಪಡುವುದಿಲ್ಲ ನಾವು ನಮ್ಮಲ್ಲಿಯೇ ಕೇವಲ ಅನಾಲಿಸಿಸ್ ಮಾಡುತ್ತೇವೆ ಮತ್ತು ಅದಕ್ಕೆ ಅಷ್ಟೇ ಸೀಮಿತವಾಗಲಿ ಬಯಸುತ್ತೇವೆ ಮತ್ತು ನನಗೆ ತಿಳಿದಿರುವಂತೆ ಆ ಮಾರ್ಗ ಏನು ಮಾಡಬೇಕು ಎನ್ನುವುದು ನಮಗೆ ತಿಳಿದಿದೆ ಆದರೆ ನಿಜವಾಗಲೂ ನಾವು ಹೋಗುವುದಿಲ್ಲ ಮತ್ತು ಅವರನ್ನು ಭೇಟಿಯಾಗುವುದಿಲ್ಲ ಮತ್ತು ಈ ಪರಿಹಾರಗಳನ್ನು ಅಳವಡಿಸಿಕೊಳ್ಳಲು ಮನವರಿಕೆ ಮಾಡಲು ಪ್ರಯತ್ನಿಸುವುದಿಲ್ಲ ಆದ್ದರಿಂದ ನಾನು ಮೊದಲೇ ಹೇಳಿದಂತೆ ಫೀಡ್ ಬ್ಯಾಕ್ ಕಂಟ್ರೋಲ್ ಕೂಡ ತುಂಬಾ ಮಹತ್ವವಾದದ್ದು ಹಾಗಾಗಿ ವ್ಯವಸ್ಥಿತವಾದ ಕಂಟ್ರೋಲ್ ಯಂತ್ರೋಪಕರಣಗಳು ನಿಮ್ಮಲ್ಲಿ ಇರಲೇಬೇಕು ಏಕೆಂದರೆ ಫೀಡ್ ಬ್ಯಾಕ್ ಕಂಟ್ರೋಲ್ ಇಲ್ಲದೆ ನೀವು ಆಟಾನಮಸ್ ಪ್ರಕಾರವಾಗಿ ಅಸ್ತಿತ್ವದಲ್ಲಿರುವ ಪ್ರೋಸೆಸ್ ಗಳನ್ನು ಸುಧಾರಿಸಲು ಆಗುವುದಿಲ್ಲ ಆದ್ದರಿಂದ ವ್ಯವಸ್ಥಿತವಾದ ಫೀಡ್ ಬ್ಯಾಕ್ ಕಂಟ್ರೋಲ್ ಇರಲೇಬೇಕು ರಿಯಲ್ ಟೈಮ್ ಮತ್ತು ರಿಯಲ್ ಟೈಮ್ ಅಲ್ಲದ ಡಾಟಾ ಅನಾಲಿಸಿಸ್ ಇಂಡಸ್ಟ್ರಿಯಲ್ IoT ಯ ಮೂಲವೇ ಅನಾಲಿಟಿಕ್ಸ್ ಆಗಿರುತ್ತದೆ ಹಾಗಾಗಿ ಅನಾಲಿಟಿಕ್ಸ್ ಇದರ ಅವಿಭಾಜ್ಯ ಅಂಗವಾಗಿದೆ ಕೆಲಸಗಾರರ ಆರೋಗ್ಯದ ಮೇಲಾಗುವ ಅಪಾಯಗಳನ್ನ ಕಡಿಮೆ ಮಾಡುವುದು ಮತ್ತು ಒಟ್ಟಾರೆ ಎಫಿಸಿಯೆನ್ಸಿಯ ಸುಧಾರಣೆ ಇವು ನೀವು ಯೋಚಿಸಬೇಕಾದ ಕೆಲವು ವಿವಿಧ ಸಮಸ್ಯೆಗಳು ನಾವು ಪ್ರಸ್ತುತಪಡಿಸುವ ಮತ್ತು ವಿವಿಧ ಸಮಸ್ಯೆಗಳ ವಿವಿಧ ಗುಣಲಕ್ಷಣಗಳ ನೆಲೆಗಟ್ಟಿನಲ್ಲಿ ಅನಲೈಜ್ ಮಾಡುವ ಈಗಿರುವ ಈ ಕೇಸುಗಳನ್ನು ನೀವು ಹೇಗೆ ಕಾಣಬಹುದು ಹಾಗಾಗಿ ಇವುಗಳು ಕೆಲವು ವಿವಿಧ ರೆಫರೆನ್ಸ್ ಗಳು ಮತ್ತು ಇದರೊಂದಿಗೆ ನಾವು ಮುಕ್ತಾಯಕ್ಕೆ ಬಂದಿದ್ದೇವೆ ಏನೆಲ್ಲವನ್ನು ನಾನು ಹೇಳಿದ್ದೇನು ಅದು ಗಮನದಲ್ಲಿರಲಿ ಈ ಪ್ರತಿಯೊಂದು ವಿವಿಧ ಕೇಸುಗಳನ್ನು ತೆಗೆದುಕೊಳ್ಳಿ ಮತ್ತು ನಾನು ಲೆಕ್ಚರ್ ನಲ್ಲಿ ಪಾಯಿಂಟ್ ಟು ಪಾಯಿಂಟ್ ಪಟ್ಟಿಮಾಡಿದ ವಿಷಯಗಳ ಬಗ್ಗೆ ಆಲೋಚಿಸಿ